ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿನ ಈ ಪ್ರದರ್ಶನಕ್ಕೆ ಸ್ವಾಗತ ಈ ನಿರ್ದಿಷ್ಟ ಕೋರ್ಸ್ನಲ್ಲಿ ನಾವು ಲೋಡ್ ಟೈಮ್ ರಿಲೊಕೇಟೇಬಲ್ ತಂತ್ರಗಳನ್ನು ನೋಡುತ್ತೇವೆ ಇದು ಮೂಲಭೂತವಾಗಿ ನಾವು ವಿಳಾಸ ಸ್ಪೇಸ್ ಲೇಔಟ್ ಯಾದೃಚ್ಛಿಕತೆಯನ್ನು ಹೊಂದಬಹುದಾದ ವಿಧಾನಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ಕೋರ್ಸ್ನ ಭಾಗವಾಗಿ ನಾವು ಬಳಸುವ ಕೋಡ್ಗಳು ವರ್ಚುವಲ್ ಬಾಕ್ಸ್ VM ನ ಭಾಗವಾಗಿ ಲಭ್ಯವಿದೆ ಕೋಡ್ಗಳು nptel codesmodule5relocgot ನಲ್ಲಿ ಲಭ್ಯವಿರುತ್ತವೆ ಆದ್ದರಿಂದ ಈ ಡೈರೆಕ್ಟರಿಯಲ್ಲಿ ನಾವು ಎರಡು ಮೂಲ ಫೈಲ್ಗಳನ್ನು ಹೊಂದಿದ್ದೇವೆ ಒಂದನ್ನು driver c ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು mylib c ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮೊದಲು ನಾವು mylib c ಅನ್ನು ನೋಡೋಣ ಅದು ಮೂಲಭೂತವಾಗಿ ಲೈಬ್ರರಿಯನ್ನು ರಚಿಸುತ್ತದೆ ಆದ್ದರಿಂದ ಇದು ಜಾಗತಿಕ ವೇರಿಯಬಲ್ mylib int ಅನ್ನು ಒಳಗೊಂಡಿರುವ ಅತ್ಯಂತ ಸರಳವಾದ ಗ್ರಂಥಾಲಯವಾಗಿದೆ ಇದು set mylib int ಮತ್ತು get mylib int ಎಂಬ ಎರಡು ಕಾರ್ಯಗಳನ್ನು ಹೊಂದಿದೆ set mylib int ಸಹಿ ಮಾಡದ ದೀರ್ಘ ಆರ್ಗ್ಯುಮೆಂಟ್ X ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಈ ಜಾಗತಿಕ ವೇರಿಯಬಲ್ಗೆ ನಕಲಿಸುತ್ತದೆ ಮತ್ತು get mylib int ಈ ಜಾಗತಿಕ ವೇರಿಯಬಲ್ mylib int ಅನ್ನು ಹಿಂತಿರುಗಿಸುತ್ತದೆ ನಮ್ಮ ಲೈಬ್ರರಿಯನ್ನು ರಚಿಸಲು ನಾವು ಏನು ಮಾಡುತ್ತೇವೆ ಎಂದರೆ ನಾವು ಹಲವಾರು ಆಯ್ಕೆಗಳೊಂದಿಗೆ ಮೇಕ್ಫೈಲ್ ಅನ್ನು ಹೊಂದಿದ್ದೇವೆ ನಾವು ಇದೀಗ ನೋಡುತ್ತಿರುವುದು ಇದನ್ನೇ ಸ್ಥಳಾಂತರಿಸಬಹುದಾದ ಗ್ರಂಥಾಲಯವನ್ನು ಮಾಡಿ ಆದ್ದರಿಂದ ಲೈಬ್ರರಿಯನ್ನು ಮಾಡಲು ನಾವು ಅನ್ನು ಸ್ವಚ್ಛಗೊಳಿಸುತ್ತೇವೆ ಮತ್ತು ನಂತರ lib reloc ಮಾಡುತ್ತೇವೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ನಾವು ಇತರ ಮೂಲ ಕೋಡ್ mylib c ಅನ್ನು ಕಂಪೈಲ್ ಮಾಡಿ mylib o ಎಂಬ ಆಬ್ಜೆಕ್ಟ್ ಫೈಲ್ ಅನ್ನು ರಚಿಸಿ ಮತ್ತು ನಂತರ ನಮ್ಮ ಲೈಬ್ರರಿಯನ್ನು ರಚಿಸಿ ಲೈಬ್ರರಿಯನ್ನು libmylib so ಎಂದು ಕರೆಯಲಾಗುತ್ತದೆ ಮತ್ತು ಇದು ಈ ವಸ್ತುವಿನ ಫೈಲ್ mylib o ಅನ್ನು ಒಳಗೊಂಡಿದೆ ನಾವು ಸಂಪೂರ್ಣ libmylib so ಅನ್ನು ಡಿಸ್ಅಸೆಂಬಲ್ ಮಾಡುವುದನ್ನು ಸಹ objdump ಮಾಡುತ್ತೇವೆ ಆದ್ದರಿಂದ ಸಂಪೂರ್ಣ mylib so ಡಿಸ್ಅಸೆಂಬಲ್ ಈ ಫೈಲ್ನಲ್ಲಿ libmylib diss ಇರುತ್ತದೆ ಈಗ ಈ ಲೈಬ್ರರಿಯನ್ನು ಬಳಸಲು ಡ್ರೈವರ್ c ಯಲ್ಲಿ ಇರುವ ಡ್ರೈವರ್ ಪ್ರೊಗ್ರಾಮ್ ಅನ್ನು ನಾವು ಬರೆದಿದ್ದೇವೆ ಮತ್ತು ಇಲ್ಲಿ ನಾವು ನೋಡುವುದು ಸೆಟ್ mylib int ಮತ್ತು getmylib int ಎಂಬ ಎರಡು ಕಾರ್ಯಗಳನ್ನು ಎಕ್ಸ್ಟರ್ನ್ಗಳಾಗಿ ವ್ಯಾಖ್ಯಾನಿಸುತ್ತದೆ ನಾವು ಈ ಕಾರ್ಯವನ್ನು ಈ ಕೆಳಗಿನಂತೆ set mylib int ಅನ್ನು ಆಹ್ವಾನಿಸಿದ್ದೇವೆ ಅದು ಲೈಬ್ರರಿಯನ್ನು ಆಂತರಿಕವಾಗಿ ಆಹ್ವಾನಿಸುತ್ತದೆ mylib int ನ ಮೌಲ್ಯವನ್ನು 100 ಗೆ ಹೊಂದಿಸಿ ಏಕೆಂದರೆ ನಾವು ಆರ್ಗ್ಯುಮೆಂಟ್ 100 ಅನ್ನು ರವಾನಿಸುತ್ತಿದ್ದೇವೆ ಮತ್ತು ಎರಡನೇ ಸಾಲಿನಲ್ಲಿ ನಾವು ಈ get mylib int ಅನ್ನು ಹೊಂದಿದ್ದೇವೆ ಅದು ಕೇವಲ 100 ಆಗಿರಬೇಕು mylib int ನ ಮೌಲ್ಯವನ್ನು ಮುದ್ರಿಸುತ್ತದೆ ವೀಡಿಯೊದ ನಂತರದ ಭಾಗದಲ್ಲಿ 5555 ಮೌಲ್ಯಕ್ಕೆ ಹೊಂದಿಸಲಾದ ಈ ಜಾಗತಿಕ ಡೇಟಾದ ಬಳಕೆಯನ್ನು ನಾವು ನೋಡುತ್ತೇವೆ ಮತ್ತು ನಾವು ಇದನ್ನು ಮುದ್ರಿಸುತ್ತೇವೆ ಇಲ್ಲಿ ಮೌಲ್ಯ 5555 ಆದ್ದರಿಂದ ನಾವು ಈ ಡ್ರೈವರ್ ಅನ್ನು ಕಂಪೈಲ್ ಮಾಡೋಣ ಡ್ರೈವರ್ ಮಾಡಿ ಆದ್ದರಿಂದ ನೀವು ಇಲ್ಲಿ ನೋಡುತ್ತಿರುವುದು ಕಂಪೈಲ್ ಮಾಡುವಾಗ ನಾವು L ಅನ್ನು ಸೂಚಿಸುತ್ತೇವೆ ಆದ್ದರಿಂದ ಇದರರ್ಥ ನಾವು ರಚಿಸಿದ ಲೈಬ್ರರಿಗೆ ನಾವು ಲಿಂಕ್ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಇದು L ಈ ಗ್ರಂಥಾಲಯದ ಹುಡುಕಾಟ ಮಾರ್ಗವಾಗಿದೆ ಏಕೆಂದರೆ ನಾವು ಇಲ್ಲಿ ಡಾಟ್ ಹಾಕಿದ್ದೇವೆ ಎಂದರೆ ನೀವು ಈ ನಿರ್ದಿಷ್ಟ ಡೈರೆಕ್ಟರಿಯಲ್ಲಿ ಲೈಬ್ರರಿಯನ್ನು ಹುಡುಕಲು ಬಯಸುತ್ತೀರಿ ಎಂದರ್ಥ ಆದ್ದರಿಂದ ನೀವು ಈ ಪ್ರೋಗ್ರಾಂ ಅನ್ನು ಚಲಾಯಿಸಿದರೆ ಪ್ರೋಗ್ರಾಂ ಅನ್ನು ಡ್ರೆಲೋಕ್ ಎಂದು ಕರೆಯಲಾಗುತ್ತದೆ ನಂತರ ನಾವು ನಿರೀಕ್ಷಿತ ಔಟ್ಪುಟ್ ಅನ್ನು ಪಡೆಯುತ್ತೇವೆ ನಾವು ಈ ರೀತಿಯ ದೋಷವನ್ನು ಪಡೆಯುತ್ತೇವೆ ಮತ್ತು ಈ ದೋಷವು ಸಂಭವಿಸುತ್ತದೆ ಏಕೆಂದರೆ ನಾವು LD ಗಾಗಿ ಲೈಬ್ರರಿಗೆ ಮಾರ್ಗವನ್ನು ಹೊಂದಿಸಿಲ್ಲ ಆದ್ದರಿಂದ ನಾವು ಈ ಕೆಳಗಿನಂತೆ ಮಾಡಬಹುದು ರಫ್ತು LD ಪಥ ಮತ್ತು ನಂತರ ಎಕ್ಸಿಕ್ಯೂಟಬಲ್ ಅನ್ನು ರನ್ ಮಾಡಿ ಮತ್ತು ನಾವು ನಿರೀಕ್ಷಿಸಿದಂತೆ mylib int ಗೆ ಹೊಂದಿಸಲಾದ ಮೌಲ್ಯವು 100 ಮತ್ತು ಗ್ಲೋಬ್ನಲ್ಲಿನ ಮೌಲ್ಯವು 5555 ಆಗಿದೆ ಎಂದು ನಾವು ನೋಡುತ್ತೇವೆ ಇದು ನಿರೀಕ್ಷಿತವಾಗಿದೆ ಏಕೆಂದರೆ ಅದು ಏನು ಡ್ರೈವರ್ ಸಿ ನಲ್ಲಿ ಇರುತ್ತದೆ ಸರಿ ಈಗ ನಾವು ಈ ಕೋಡ್ ಅನ್ನು ಏಕೆ ಸ್ಥಳಾಂತರಿಸಬಹುದೆಂದು ತನಿಖೆ ಮಾಡುತ್ತೇವೆ ಆದ್ದರಿಂದ ಅದನ್ನು ಮಾಡಲು ನಾವು ರಚಿಸಿದ ಲೈಬ್ರರಿಯ ಡಿಸ್ಅಸೆಂಬಲ್ ಅನ್ನು ನೋಡೋಣ libmylib diss set mylib int ಕಾರ್ಯಕ್ಕಾಗಿ ಹುಡುಕಿ ಆದ್ದರಿಂದ ನಾವು ಇಲ್ಲಿ ನೋಡುತ್ತಿರುವುದು set mylib int ಗಾಗಿ ಸಿ ಕಾರ್ಯವಾಗಿದೆ ಮತ್ತು ಅಸೆಂಬ್ಲಿ ಸಮಾನವು ಇಲ್ಲಿದೆ ಆದ್ದರಿಂದ ಮೊದಲ ಎರಡು ಸೂಚನೆಗಳು EBP ಅನ್ನು ತಳ್ಳುತ್ತದೆ ಮತ್ತು ESP ಅನ್ನು EBP ಗೆ ಸರಿಸಿ ಸ್ಟಾಕ್ ಫ್ರೇಮ್ ಅನ್ನು ರಚಿಸಲು ಸಾಮಾನ್ಯ ವಿಷಯವಾಗಿದೆ ಮತ್ತು ನಂತರ ಮುಖ್ಯವಾಗಿ ಈ ಕಾರ್ಯವಾಗಿದೆ ಈ ಸೂಚನೆಯು ಸ್ಟಾಕ್ನಲ್ಲಿರುವ ಆಫ್ಸೆಟ್ನಿಂದ ಸ್ಥಳ EAX ಗೆ ಲೋಡ್ ಆಗುತ್ತದೆ ಆದ್ದರಿಂದ ಫ್ರೇಮ್ ಪಾಯಿಂಟರ್ನಿಂದ 8 ಬೈಟ್ಗಳ ಆಫ್ಸೆಟ್ನಲ್ಲಿ ಇರುವ ಆರ್ಗ್ಯುಮೆಂಟ್ X ಅನ್ನು EAX ಗೆ ಲೋಡ್ ಮಾಡಲಾಗಿದೆ ಆದ್ದರಿಂದ ಈ ಸೂಚನೆಯನ್ನು ಕಾರ್ಯಗತಗೊಳಿಸಿದ ನಂತರ EAX ರಿಜಿಸ್ಟರ್ 100 ರ ಮೌಲ್ಯವನ್ನು ಒಳಗೊಂಡಿದೆ ಇದು ಇಲ್ಲಿ ನಮ್ಮ ಕಾರ್ಯಗತಗೊಳಿಸುವಿಕೆಯ ಸಮಯದಲ್ಲಿ ನಾವು ನಿರ್ದಿಷ್ಟಪಡಿಸಿದ ವಾದವಾಗಿದೆ ಈಗ ಮುಂದಿನ ಸೂಚನೆಯು ಸ್ಟೋರ್ ಸೂಚನೆಯಾಗಿದೆ ಅಲ್ಲಿ ಅದು EAX ಮೌಲ್ಯವನ್ನು mylib int ಗೆ ಸಂಗ್ರಹಿಸುತ್ತದೆ ಆದ್ದರಿಂದ ಇದು C ಯಲ್ಲಿನ ಈ ಹೇಳಿಕೆಗೆ ಕಾರಣವಾಗಿದೆ ಆದ್ದರಿಂದ X ನ ಮೌಲ್ಯವು mylib int ನಲ್ಲಿ ಸಂಗ್ರಹವಾಗಿರುವ ಈ ಹೇಳಿಕೆಯನ್ನು ಈ ಸೂಚನೆಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಅಲ್ಲಿ X ಅನ್ನು ಒಳಗೊಂಡಿರುವ EAX ಅನ್ನು mylib int ನಲ್ಲಿ ಸಂಗ್ರಹಿಸಲಾಗುತ್ತದೆ ಆದರೆ ಇಲ್ಲಿ ನೀವು ಗಮನಿಸಬಹುದಾದ ಒಂದು ವಿಷಯವೆಂದರೆ mylib int ಗಾಗಿ ಇಲ್ಲಿ ಇರಬೇಕಾಗಿದ್ದ ವಿಳಾಸವು ಸೊನ್ನೆಗಳಿಂದ ತುಂಬಿದೆ ಆದ್ದರಿಂದ ನಾವು 0000 0000 ಅನ್ನು ಹೊಂದಿದ್ದೇವೆ ಮತ್ತು ಇದನ್ನು mylib int ವಿಳಾಸದಿಂದ ತುಂಬಿಸಬೇಕು ಅಂತೆಯೇ ಮುಂದಿನ ಕಾರ್ಯದಲ್ಲಿ get mylib int ಇದು mylib int ಮೌಲ್ಯವನ್ನು ಹಿಂದಿರುಗಿಸುತ್ತದೆ ಜಾಗತಿಕ ವೇರಿಯಬಲ್ mylib int ನ ವಿಷಯಗಳನ್ನು EAX ರಿಜಿಸ್ಟರ್ನಲ್ಲಿ ಸಂಗ್ರಹಿಸಲಾಗಿರುವ ಈ ಹೇಳಿಕೆಯಿಂದ ಇದನ್ನು ಮಾಡಲಾಗುತ್ತದೆ ಈಗ ನಾವು ಇಲ್ಲಿ ನೋಡುವುದು set mylib int ನಂತೆಯೇ ಇದೆ mylib int ಗಾಗಿ ವಿಳಾಸವು 0 ಗೆ ಹೊಂದಿಸಲಾಗಿದೆ ಆದ್ದರಿಂದ ಕಂಪೈಲರ್ ಒಳಸೇರಿಸುತ್ತದೆ ಎಂಬುದನ್ನು ಗಮನಿಸಿ ಈಗ ಲೋಡ್ ಟೈಮ್ ರಿಲೋಕೇಟಬಲ್ ತಂತ್ರದಲ್ಲಿ ಏನಾಗುತ್ತದೆ ಎಂದರೆ ನಾವು ಅಂತಿಮವಾಗಿ ಈ ಪ್ರೋಗ್ರಾಂ ಅನ್ನು ಲೋಡ್ ಮಾಡಿದಾಗ ಲೋಡರ್ mylib int ನ ವಿಳಾಸವನ್ನು ಗುರುತಿಸುತ್ತದೆ ಅದನ್ನು ಸರಿಪಡಿಸಬೇಕು ಆದ್ದರಿಂದ ಕಾರ್ಯಗತಗೊಳಿಸಬಹುದಾದ ನಿರ್ದಿಷ್ಟ ಸ್ಥಳ 547 ನಲ್ಲಿ mylib int ನ ನಿಜವಾದ ವಿಳಾಸವನ್ನು ಬದಲಿಸಬೇಕು ಎಂದು ಅದು ಗುರುತಿಸುತ್ತದೆ ಅಂತೆಯೇ ಇಲ್ಲಿ mylib int ನ ನಿಜವಾದ ಮೌಲ್ಯವನ್ನು ಇರಿಸಬೇಕು ಆದ್ದರಿಂದ ಇದು ಆಚರಣೆಯಲ್ಲಿ ನಡೆಯುತ್ತಿದೆ ಎಂದು ನೋಡೋಣ ಆದ್ದರಿಂದ ನಾವು ಪಡೆದಿರುವ objdump ಕಂಪೈಲರ್ನಿಂದ ಬಂದಿದೆ ಎಂಬುದನ್ನು ಗಮನಿಸಿ ಈಗ ನಾವು ಏನು ಮಾಡುತ್ತೇವೆ ಎಂದರೆ ನಾವು GDB ಯಿಂದ ರನ್ಟೈಮ್ನಲ್ಲಿ ಔಟ್ಪುಟ್ ಅನ್ನು ನೋಡುತ್ತೇವೆ ಆದ್ದರಿಂದ ನಾವು GDB ಅನ್ನು ಬಳಸಿಕೊಂಡು ಡ್ರೆಲೋಕ್ ಅನ್ನು ಕಾರ್ಯಗತಗೊಳಿಸುತ್ತೇವೆ ಮತ್ತು ನಾವು ಮುಖ್ಯ ಹಂತದಲ್ಲಿ ಬ್ರೇಕ್ಪಾಯಿಂಟ್ ಅನ್ನು ಹಾಕುತ್ತೇವೆ ಮತ್ತು ಪ್ರೋಗ್ರಾಂ ಮತ್ತು ಸಿಂಗಲ್ ಸ್ಟೆಪ್ ಅನ್ನು mylib int ಗೆ ರನ್ ಮಾಡಿ ಮತ್ತು ಅದನ್ನು ಡಿಸ್ಅಸೆಂಬಲ್ ಮಾಡುತ್ತೇವೆ ಮತ್ತು ಡಿಸ್ಅಸೆಂಬಲ್ ಮತ್ತು ಬಳಸಿದ ಸೂಚನೆಗಳು ಕಂಪೈಲರ್ ಹೊರತುಪಡಿಸಿ ಕಂಪೈಲರ್ ಹಾಕಿರುವಂತೆಯೇ ಇರುತ್ತವೆ ಇಲ್ಲಿ ಇರುವ ಶೂನ್ಯವನ್ನು mylib int ನ ನಿಜವಾದ ವಿಳಾಸದೊಂದಿಗೆ ಬದಲಾಯಿಸಲಾಗಿದೆ ಆದ್ದರಿಂದ ನಾನು mylib int ನ ವಿಳಾಸವನ್ನು ಈ ಕೆಳಗಿನಂತೆ ಮುದ್ರಿಸಿದರೆ ಅದು 0xX7FT3014 ಮೌಲ್ಯವನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ಇಲ್ಲಿ ಏನಾಗುತ್ತಿದೆ ಎಂದರೆ ಲೈಬ್ರರಿಯು ಪ್ರಕ್ರಿಯೆಯಲ್ಲಿ ಲೋಡ್ ಆಗುತ್ತಿರುವಾಗ mylib int ನ ವಿಳಾಸವನ್ನು ನಿಗದಿಪಡಿಸಬೇಕು ಮತ್ತು ಆದ್ದರಿಂದ ಈ ಕಾರ್ಯದಲ್ಲಿ ಅದನ್ನು ಸರಿಪಡಿಸಲಾಗುವುದು ಎಂದು ನಿರ್ಧರಿಸುತ್ತದೆ ಅಂತೆಯೇ get mylib int ಅನ್ನು ಸಹ ಇದೇ ರೀತಿಯಲ್ಲಿ ಸರಿಪಡಿಸಲಾಗುತ್ತದೆ ಈ ಸ್ಥಳಗಳನ್ನು ಎಲ್ಲಿ ಸರಿಪಡಿಸಬೇಕು ಎಂದು ಲೋಡರ್ಗೆ ಹೇಗೆ ತಿಳಿಯುತ್ತದೆ ಎಂಬುದನ್ನು ಯೋಚಿಸುವುದು ಮುಂದಿನ ವಿಷಯವಾಗಿದೆ ಆದ್ದರಿಂದ ಅದನ್ನು ಕಾರ್ಯಗತಗೊಳಿಸಬಹುದಾದ ಟೇಬಲ್ನಿಂದ ಗುರುತಿಸಬಹುದು ಮತ್ತು ನಾವು readelf R mylib so ಆಜ್ಞೆಯನ್ನು ಬಳಸಬಹುದು ಆದ್ದರಿಂದ ನೀವು ಇಲ್ಲಿ ನೋಡುತ್ತಿರುವುದು mylib int ಗೆ ಎರಡು ನಮೂದುಗಳಿವೆ ಆದ್ದರಿಂದ 547 ಮತ್ತು 552 ರ ಆಫ್ಸೆಟ್ನಲ್ಲಿ 32 ಬಿಟ್ ಪೂರ್ಣಾಂಕವನ್ನು ಸರಿಪಡಿಸುವ ಅಗತ್ಯವಿದೆ ಎಂದು ಅದು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನೀವು ಈ ನಿರ್ದಿಷ್ಟ ಡಂಪ್ ಅನ್ನು ನೋಡಿದರೆ ಆಫ್ಸೆಟ್ 547 ನಲ್ಲಿ ಮೂಲಭೂತವಾಗಿ ಈ ನಾಲ್ಕು ಸೊನ್ನೆಗಳು ಇರುವುದನ್ನು ನಾವು ನೋಡುತ್ತೇವೆ ಮತ್ತು ಆದ್ದರಿಂದ ಲೋಡರ್ ಈ ಸ್ಥಳಾಂತರ ಕೋಷ್ಟಕವನ್ನು ನೋಡುತ್ತದೆ ಮತ್ತು 4 ಬೈಟ್ಗಳನ್ನು ಸರಿಪಡಿಸಬೇಕು ಮತ್ತು ವಿಳಾಸವು mylib int ಆಗಿದೆ ಎಂದು ನಿರ್ಧರಿಸುತ್ತದೆ ಅಂತೆಯೇ ಈ 4 ಬೈಟ್ಗಳು ಮತ್ತು getmylib int ಗೆ ಅನುರೂಪವಾಗಿರುವ 552 ರ ಆಫ್ಸೆಟ್ನಲ್ಲಿ mylib int ನ ವಿಳಾಸವನ್ನು ನಿಗದಿಪಡಿಸಬೇಕು ಆದ್ದರಿಂದ ಈ ರೀತಿಯಾಗಿ ಲೋಡರ್ ಲೋಡ್ ಮಾಡುವ ಸಮಯದಲ್ಲಿ ಮೆಮೊರಿಯಲ್ಲಿರುವ ಈ ಪ್ರದೇಶಗಳನ್ನು ಸರಿಯಾದ ವಿಳಾಸದೊಂದಿಗೆ ಸರಿಪಡಿಸಬೇಕು ಎಂದು ನಿರ್ಧರಿಸುತ್ತದೆ ಇದು ಸ್ಥಳಾಂತರಿಸಬಹುದಾದ ಕೋಡ್ ಅನ್ನು ಸಾಧಿಸುತ್ತದೆ ಈ ಕೋಡ್ನ ಪ್ರಯೋಜನವೆಂದರೆ ಅದನ್ನು ಅರ್ಥಮಾಡಿಕೊಳ್ಳಲು ತುಂಬಾ ಸರಳವಾಗಿದೆ ಆದಾಗ್ಯೂ ಇದು ಲೋಡ್ ಸಮಯವನ್ನು ಅತ್ಯಂತ ಸಂಕೀರ್ಣಗೊಳಿಸುತ್ತದೆ ವಿಶೇಷವಾಗಿ ನೀವು ಅಂತಹ ವೇರಿಯೇಬಲ್ಗಳ ದೊಡ್ಡ ಸಂಖ್ಯೆಯನ್ನು ಹೊಂದಿದ್ದರೆ ಲೋಡ್ ಸಮಯವು ನಿಜವಾಗಿಯೂ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಲೋಡರ್ ವಾಸ್ತವವಾಗಿ ಹೋಗಿ ಮತ್ತು ಕಾರ್ಯಗತಗೊಳಿಸಬಹುದಾದ ಕೋಡ್ ಅನ್ನು ಮಾರ್ಪಡಿಸುವ ಅಗತ್ಯವಿರುತ್ತದೆ ಅದು ನಿಜವಾಗಿ ಅಗತ್ಯವಿಲ್ಲ ಆದ್ದರಿಂದ ಮುಂದಿನ ಪ್ರದರ್ಶನದಲ್ಲಿ PIC ಸ್ಥಾನ ಸ್ವತಂತ್ರ ಕೋಡ್ ಅನ್ನು ಬಳಸಿಕೊಂಡು ಸ್ಥಳಾಂತರಿಸಬಹುದಾದ ಕೋಡ್ನ ಇನ್ನೊಂದು ಮಾರ್ಗವನ್ನು ನಾವು ನಿಜವಾಗಿ ನೋಡುತ್ತೇವೆ ಧನ್ಯವಾದ